ನಮಸ್ಕಾರಗಳು ಹಿಂದಿನ ತರಗತಿಯಲ್ಲಿ ನಾವು ಮೂಲ ಮುಕ್ತ ಆರ್ಸಿ ಸರ್ಕ್ಯೂಟ್ನ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೇವೆ ಈ ತರಗತಿಯಲ್ಲಿ ನಾವು ಆರ್ಎಲ್ ಸರ್ಕ್ಯೂಟ್ ಬಗ್ಗೆ ಚರ್ಚಿಸುತ್ತೇವೆ ಮತ್ತು ಮೂಲವು ಲಭ್ಯವಿಲ್ಲದಿದ್ದಾಗ ಸರ್ಕ್ಯೂಟ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನಾವು ವಿಶೇಷವಾಗಿ ನೋಡುತ್ತೇವೆ ಈಗ ಈ ವಾರದ ಎರಡನೇ ಉಪನ್ಯಾಸವನ್ನು ಪ್ರಾರಂಭಿಸೋಣ ನಾವು ಮೂಲ ಮುಕ್ತ ಆರ್ಎಲ್ ಸರ್ಕ್ಯೂಟ್ ಬಗ್ಗೆ ಚರ್ಚಿಸುತ್ತೇವೆ ಈಗ ನೀವು ಆರ್ಎಲ್ ಸರ್ಕ್ಯೂಟ್ ಅನ್ನು ನೋಡಿದರೆ ಅದನ್ನು ನಾವು ಇಂದಿನ ಚರ್ಚೆಗೆ ಪರಿಗಣಿಸುತ್ತೇವೆ ಎಲ್ ಸಮಾನಾಂತರವಾಗಿ ಸಂಪರ್ಕಗೊಂಡಿದೆ ಎಂದು ನೀವು ಹೇಳಬಹುದು ಅಥವಾ ಅಂಶಗಳನ್ನು ಲೂಪ್ನಲ್ಲಿ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಎಂದು ಹೇಳಬಹುದು ಈಗ ನಿರ್ದಿಷ್ಟ ಸರ್ಕ್ಯೂಟ್ ವಿಶ್ಲೇಷಣೆಯ ಗುರಿಯೆಂದರೆ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವನ್ನು ಕಂಡುಹಿಡಿಯಲು ಪ್ರಯತ್ನಿಸುವುದು ಇಲ್ಲಿ ನಾವು ಇಂಡಕ್ಟರ್ ಪ್ರವಾಹವನ್ನು ಪ್ರತಿಕ್ರಿಯೆಯಾಗಿ ಆಯ್ಕೆ ಮಾಡಿದ್ದೇವೆ ಏಕೆಂದರೆ ನಮಗೆ ತಿಳಿದಿರುವಂತೆ ಇಂಡಕ್ಟರ್ ಮೂಲಕ ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಆರ್ಸಿ ಸರ್ಕ್ಯೂಟ್ನಂತೆ ಕೆಪಾಸಿಟರ್ ವೋಲ್ಟೇಜ್ ಹಠಾತ್ತನೆ ಬದಲಾಗುವುದಿಲ್ಲ ಅದೇ ರೀತಿ ಇಲ್ಲಿ ಇಂಡಕ್ಟರ್ ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಈಗ ಸಮಯ ಟಿ ಸೊನ್ನೆಗೆ ಸಮನಾಗಿದ್ದಾಗ ಇಂಡಕ್ಟರ್ ಆರಂಭಿಕ ಪ್ರವಾಹವನ್ನು ಹೊಂದಿರುತ್ತದೆ ಎಂದು ಊಹಿಸೋಣ ಆದ್ದರಿಂದ ನಾವು ಸರ್ಕ್ಯೂಟ್ಅನ್ನು ವಿಶ್ಲೇಷಿಸೋಣ ಆರಂಭದಲ್ಲಿ ಇಂಡಕ್ಟರ್ನಲ್ಲಿ ಸಂಗ್ರಹವಾಗುವ ಶಕ್ತಿಯು ಆಗಿರುತ್ತದೆ ಈಗ ಈ ನಿರ್ದಿಷ್ಟ ಲೂಪ್ ಸುತ್ತಲೂ ಕೆವಿಎಲ್ಅನ್ನು ಅನ್ವಯಿಸಿದರೆ ನೀವು ನೋಡುತ್ತೀರಿ ಇಲ್ಲಿ ಮತ್ತು ಆಗಿದೆ ಆದ್ದರಿಂದ ನಾವು ಸರಳವಾಗಿ ಬರೆಯಬಹುದು ಈ ಸಮೀಕರಣದಲ್ಲಿ ನೀವು ಆರ್ಸಿ ಸರ್ಕ್ಯೂಟ್ನಲ್ಲಿ ಮಾಡಿದಂತೆ ಅದನ್ನು ಪರಿಹರಿಸಲು ಏಕೀಕರಣ ತಂತ್ರವನ್ನು ಬಳಸಬಹುದು ಆದ್ದರಿಂದ ನೀವು ಪಡೆಯುತ್ತೀರಿ ಏಕೀಕರಿಸಿದಾಗ ನೀವು ಪಡೆಯುತ್ತೀರಿ ಆದ್ದರಿಂದ ನಾವು ಆರ್ಸಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವಾಗ ಊಹಿಸಿದಂತೆಯೇ ಸ್ಥಿರವು ln A ಎಂದು ಊಹಿಸೋಣ ಟಿ ಸೊನ್ನೆಗೆ ಸಮನಾಗಿದ್ದಾಗ ಐ ನ ಆರಂಭಿಕ ಮೌಲ್ಯವು ಎಂದು ನಾವು ಊಹಿಸುತ್ತೇವೆ ಆದ್ದರಿಂದ ಮೇಲಿನ ಸಮೀಕರಣವನ್ನು ಹೀಗೆ ಬರೆಯಬಹುದು ಆದ್ದರಿಂದ ನೀವು ಅದನ್ನು ಆರ್ಸಿ ಸರ್ಕ್ಯೂಟ್ನೊಂದಿಗೆ ಹೋಲಿಸಿದರೆ ನಾವು ಅಲ್ಲಿ ಅನ್ನು ಲೆಕ್ಕಹಾಕಿದ್ದೇವೆ ಪ್ರವಾಹವು ಆಗಿದೆ ಕಾರ್ಯವು ಘಾತೀಯವಾಗಿ ಕ್ಷೀಣಿಸುತ್ತಿದೆ ಆದ್ದರಿಂದ ಅದು ಆರಂಭಿಕ ಮೌಲ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ಕ್ರಿಯೆಯೊಂದಿಗೆ ಕ್ಷೀಣಿಸುತ್ತದೆ ಆದ್ದರಿಂದ ನೀವು ನಿರ್ದಿಷ್ಟವಾಗಿ ಈ ಚಿತ್ರವನ್ನು ನೋಡಿದರೆ ಸಮಯ ಟಿ ಟೌಗೆ ಸಮನಾಗಿದ್ದಾಗ ಇದು ಅದರ ಆರಂಭಿಕ ಮೌಲ್ಯದ 36 8 ಪ್ರತಿಶತದಷ್ಟು ಆಗುತ್ತದೆ ಎಂದು ನೀವು ನೋಡುತ್ತೀರಿ ಈಗ ಟೌ ಎಂದರೇನು ನೀವು ಆರ್ಸಿ ಸರ್ಕ್ಯೂಟ್ ಜೊತೆ ಕೋರಿಲೆಟ್ ಮಾಡಿದರೆ tau ಸಮಯದ ಸ್ಥಿರಾಂಕವಾಗಿತ್ತು ಇಲ್ಲಿ ಸಹ tau ಎಂಬುದು ಸಮಯದ ಸ್ಥಿರತೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಆದರೆ tau ನ ಮೌಲ್ಯವು ಇದನ್ನು ನೀವು ಇ ಟು ದ ಪವರ್ ಮೈನಸ್ ಟಿ ಬೈ tau ಜೊತೆ ಹೋಲಿಸಿದರೆ tau ಎಲ್ ಬೈ ಆರ್ ಹೊರತುಪಡಿಸಿ ಏನೂ ಅಲ್ಲ ಎಂದುನೀವು ಸರಳವಾಗಿ ಹೇಳಬಹುದು ಆದ್ದರಿಂದ ನಮಗೆ ಆರ್ಎಲ್ ಸರ್ಕ್ಯೂಟ್ಗೆ ಸಮಯದ ಸ್ಥಿರಾಂಕ τ ಸಿಕ್ಕಿತು ಅದು ಎಲ್ ಬೈ ಆರ್ ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಎಲ್ ಮತ್ತು ಆರ್ ಪರಿಭಾಷೆಯಲ್ಲಿ ಬರೆಯುವ ಬದಲು ಪ್ರವಾಹ ಐ ಅನ್ನು ಹೀಗೆ ಬರೆಯಬಹುದು ಆದ್ದರಿಂದ ಪ್ರತಿರೋಧಕದಾದ್ಯಂತ ವೋಲ್ಟೇಜ್ ಏನು ಪ್ರತಿರೋಧಕದಾದ್ಯಂತ ವೋಲ್ಟೇಜ್ ಆಗಿರುತ್ತದೆ ಈಗ ಪ್ರತಿರೋಧಕದಿಂದ ಕರಗಿದ ತತ್ಕ್ಷಣದ ಶಕ್ತಿ ಪಿ ಆಗಿರುತ್ತದೆ ಸಮಯ ಟಿಯ ತನಕ ಪ್ರತಿರೋಧಕದಿಂದ ಹೀರಿಕೊಳ್ಳುವ ಶಕ್ತಿಯು ಈ ಸಮೀಕರಣದಿಂದ ಯಾವಾಗ ಟಿ ಬಾರಿಯಿಂದ ಅನಂತಕ್ಕೆ ಮತ್ತು ಇದನ್ನು ನಾವು ಇಂಡಕ್ಟರ್ನಲ್ಲಿ ಸಂಗ್ರಹಿಸಲಾದ ಆರಂಭಿಕ ಮೌಲ್ಯ ಎಂದು ನಾವು ಊಹಿಸುತ್ತೇವೆ ಆದ್ದರಿಂದ ಆರಂಭಿಕ ಶಕ್ತಿಯನ್ನು ಪ್ರಚೋದಕದಲ್ಲಿ ಸಂಗ್ರಹಿಸಲಾಗಿದ್ದರೂ ಅಂತಿಮವಾಗಿ ಪ್ರತಿರೋಧಕದಲ್ಲಿ ಕರಗುತ್ತದೆ ಈಗ ಸಮಯದ ಸ್ಥಿರತೆಯ ಬಗ್ಗೆ ಕೆಲವು ಪ್ರಮುಖ ಸಂಗತಿಗಳನ್ನು ನೋಡೋಣ ಸರ್ಕ್ಯೂಟ್ನ ಸಮಯದ ಸ್ಥಿರತೆಯು ಚಿಕ್ಕದಾಗಿದಷ್ಟು ಪ್ರತಿಕ್ರಿಯೆಯ ಕ್ಷೀಣಿಸುವಿಕೆಯ ಪ್ರಮಾಣವು ವೇಗವಾಗಿರುತ್ತದೆ ಆದ್ದರಿಂದ ಇದು ಆರ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ನೋಡಿದಂತೆಯೇ ಇರುತ್ತದೆ ಅದೇ ರೀತಿ ಆರ್ಎಲ್ ಸರ್ಕ್ಯೂಟ್ನಲ್ಲಿಯೂ ಕೂಡ ಹಾಗೂ ಸಣ್ಣ ಸಮಯದ ಸ್ಥಿರಾಂಕವೆಂದರೆ ಪ್ರತಿಕ್ರಿಯೆಯ ಕ್ಷೀಣಿಸುವಿಕೆಯ ಪ್ರಮಾಣವು ವೇಗವಾಗಿ ಇರುತ್ತದೆ ಸಮಯದ ಸ್ಥಿರಾಂಕ ದೊಡ್ಡದಾದಷ್ಟೂ ಪ್ರತಿಕ್ರಿಯೆಯ ಕ್ಷೀಣಿಸುವಿಕೆಯ ಪ್ರಮಾಣವು ನಿಧಾನವಾಗಿ ಇರುತ್ತದೆ ಈಗ ಯಾವುದೇ ಪ್ರಮಾಣದಲ್ಲಿ ಸಮಯದ ಪ್ರತಿಕ್ರಿಯೆಯು 5 ಸಮಯದ ಸ್ಥಿರಾಂಕಗಳ ನಂತರ ಅದರ ಆರಂಭಿಕ ಮೌಲ್ಯದ ಶೇಕಡಾ 1 ಕ್ಕಿಂತ ಕಡಿಮೆಯಾಗುತ್ತದೆ ಆದ್ದರಿಂದ ಆರ್ಸಿ ಸರ್ಕ್ಯೂಟ್ನಲ್ಲೂ ನಾವು ಇದನ್ನೇ ನೋಡಿದ್ದೇವೆ ಯಾವಾಗ ಸಮಯವು 5 tau ಆಗಿರುತ್ತದೆಯೋ ಅಂದರೆ ಅದು ಸಮಯ ಸ್ಥಿರಾಂಕದ 5 ಪಟ್ಟು ಸ್ಥಿರವಾಗಿರುತ್ತದೆಯೋ ವೋಲ್ಟೇಜ್ ಮೌಲ್ಯವು 1 ಪ್ರತಿಶತಕ್ಕಿಂತ ಕಡಿಮೆ ಉಳಿದಿರುತ್ತದೆ ಆದ್ದರಿಂದ ಇಲ್ಲಿ ಆರ್ಎಲ್ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕ್ಷೀಣಿಸುತ್ತದೆ ಅಂದರೆ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹದ ಮೌಲ್ಯವು 5 ಸಮಯದ ಸ್ಥಿರಾಂಕಗಳ ನಂತರ ಅದರ ಮೂಲ ಮೌಲ್ಯದ ಶೇಕಡಾ 1 ಕ್ಕಿಂತ ಕಡಿಮೆ ಆಗಿರುತ್ತದೆ ಈಗ ಮೂಲ ಮುಕ್ತ ಆರ್ಎಲ್ ಸರ್ಕ್ಯೂಟ್ನೊಂದಿಗೆ ಕೆಲಸ ಮಾಡುವಾಗ ನಾವು 3 ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಸರ್ಕ್ಯೂಟ್ಅನ್ನು ಪರಿಹರಿಸಬೇಕಾಗಿದೆ ಮೊದಲನೆಯದಾಗಿ ಇಂಡಕ್ಟರ್ ಮೂಲಕ ಹರಿಯುವ ಆರಂಭಿಕ ಪ್ರವಾಹವನ್ನು ನಾವು ಕಂಡುಹಿಡಿಯಬೇಕು ನಂತರ ಸರ್ಕ್ಯೂಟ್ನ ಸಮಯದ ಸ್ಥಿರ tau ಅನ್ನು ಕಂಡುಹಿಡಿಯಬೇಕು ಮತ್ತು ಮೂರನೆಯದಾಗಿ ಸರ್ಕ್ಯೂಟ್ ಒಂದೇ ಇಂಡಕ್ಟರ್ಅನ್ನು ಹೊಂದಿರುವಾಗ ಮತ್ತು ಹಲವಾರು ಪ್ರತಿರೋಧಕಗಳನ್ನು ಸಂಪರ್ಕಿಸಿದಾಗ ಅಥವಾ ಕೆಲವು ಅವಲಂಬಿತ ಮೂಲಗಳು ಸಹ ಇರಬಹುದು ಆಗ ಸರ್ಕ್ಯೂಟ್ಅನ್ನು ವಿಶ್ಲೇಷಿಸಲು ತೆವೆನಿನ್ ಸಮಾನವು ಉತ್ತಮ ಆಯ್ಕೆಯಾಗಿದೆ ಆದ್ದರಿಂದ ಸರಳವಾದ ಆರ್ಎಲ್ ಸರ್ಕ್ಯೂಟ್ಅನ್ನು ರೂಪಿಸಲು ನಾವು ಇಂಡಕ್ಟರ್ನ ಟರ್ಮಿನಲ್ಗಳಲ್ಲಿ ತೆವೆನಿನ್ ಸಮಾನವನ್ನು ಬಳಸಬಹುದು ಅಥವಾ ಹಲವಾರು ಇಂಡಕ್ಟರುಗಳನ್ನು ಒಟ್ಟುಗೂಡಿಸಿ ಒಂದೇ ಸಮಾನ ಇಂಡಕ್ಟರ್ಅನ್ನು ರೂಪಿಸಲು ನಾವು ತೆವೆನಿನ್ ಪ್ರಮೇಯವನ್ನು ಬಳಸಬಹುದು ಆದ್ದರಿಂದ ಸಾರಾಂಶದಲ್ಲಿ ನಾವು ಅನೇಕ ಇಂಡಕ್ಟರುಗಳು ಮತ್ತು ರೆಸಿಸ್ಟರ್ಗಳನ್ನು ಹೊಂದಿರುವ ಸರ್ಕ್ಯೂಟ್ಅನ್ನು ಹೊಂದಿದ್ದರೆ ಅದನ್ನು ಸರಳೀಕರಿಸಲು ನಾವು ತೆವೆನಿನ್ ಪ್ರಮೇಯವನ್ನು ಬಳಸಿಕೊಳ್ಳಬಹುದು ಎಂದು ಹೇಳಬಹುದು ಮತ್ತು ಸರ್ಕ್ಯೂಟ್ನ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಬಹುದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ನಾವು ಪರಿಕಲ್ಪನೆಯನ್ನು ತೆರವುಗೊಳಿಸಬಹುದು ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಒಂದು ಸರ್ಕ್ಯೂಟ್ ಇದೆ ಎಂದು ಹೇಳೋಣ ಇಲ್ಲಿ 0 5 H ನ ಒಂದು ಇಂಡಕ್ಟರ್ ಕೆಲವು ಪ್ರವಾಹ ಐಅನ್ನು ಹೊತ್ತೊಯ್ಯುತ್ತದೆ ಮತ್ತು ಪ್ರವಾಹ ಹರಿಯುವ 2 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿರುತ್ತದೆ ಮತ್ತು ನಂತರ ನಾವು ಇಂಡಕ್ಟರ್ ಮತ್ತು ರೆಸಿಸ್ಟರ್ನ ಸಮಾನಾಂತರ ಸಂಯೋಜನೆಯೊಂದಿಗೆ ಸರಣಿಯಲ್ಲಿ 4 ಓಮ್ಅನ್ನು ಹೊಂದಿದ್ದೇವೆ ಮತ್ತು ಇದು ಸರಣಿಯಲ್ಲಿ ಒಂದು ಅವಲಂಬಿತ ವೋಲ್ಟೇಜ್ ಮೂಲದೊಂದಿಗೆ ಸಂಪರ್ಕ ಹೊಂದಿದೆ ಅದರ ಪ್ರವಾಹದ ಘಟಕ ಅಂದರೆ ಸರ್ಕ್ಯೂಟ್ನಲ್ಲಿ ನೀಡಲಾದ ವೋಲ್ಟೇಜ್ ಮೂಲದ ಮೌಲ್ಯವು 3i ಆಗಿದ್ದರೆ ಅದರ ಪ್ರವಾಹದ ಘಟಕವು ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವನ್ನು ಅವಲಂಬಿಸಿರುತ್ತದೆ ಈಗ ಸಮಯ ಟಿ ಸೊನ್ನೆಗೆ ಸಮನಾಗಿದ್ದಾಗ ಇಲ್ಲಿ ನೀಡಲಾಗಿರುವ ಆರಂಭಿಕ ಮೌಲ್ಯ ಐಯು 10 ಆಂಪಿಯರ್ ಆಗಿದೆ ನಾವು ಇಂಡಕ್ಟರ್ ಮೂಲಕ ಟಿ ಸಮಯದಲ್ಲಿ ಐ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು 2 ಓಮ್ ರೆಸಿಸ್ಟರ್ ಮೂಲಕ ಹರಿಯುವ ಪ್ರವಾಹ ಐ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಈಗ ಇಲ್ಲಿ ನಾವು ಈ ಸಮಸ್ಯೆಯನ್ನು ಪರಿಹರಿಸಲು ಎರಡು ಮಾರ್ಗಗಳನ್ನು ಹೊಂದಿದ್ದೇವೆ ಒಂದು ಮಾರ್ಗವೆಂದರೆ ನಾವು ಇಂಡಕ್ಟರ್ ಟರ್ಮಿನಲ್ನ ಸಮಾನ ಪ್ರತಿರೋಧವನ್ನು ಪಡೆಯಬಹುದು ಅಥವಾ ಇನ್ನೊಂದು ಮಾರ್ಗವೆಂದರೆ ನಾವು ಕಿರ್ಚಾಫ್ ವೋಲ್ಟೇಜ್ ನಿಯಮವನ್ನು ಬಳಸಿಕೊಂಡು ಮೊದಲಿನಿಂದ ಪ್ರಾರಂಭಿಸಬೇಕು ಆದ್ದರಿಂದ ನಾವು ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಬೇಕಾದಾಗ ನಾವು ತೆವೆನಿನ್ಸ್ ಪ್ರಮೇಯದ ಜ್ಞಾನವನ್ನು ಬಳಸಿಕೊಳ್ಳಬಹುದು ಮತ್ತು ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಲು ಸರ್ಕ್ಯೂಟ್ಅನ್ನು ಸರಳಗೊಳಿಸಬಹುದು ಎರಡನೆಯದಾಗಿ ನಾವು ಅವಲಂಬಿತ ವೋಲ್ಟೇಜ್ ಮೂಲವನ್ನು ಹೊಂದಿರುವಾಗ ನಾವು ಕಿರ್ಚಾಫ್ ವೋಲ್ಟೇಜ್ ನಿಯಮವನ್ನು ಸಹ ಬಳಸಬಹುದು ಮತ್ತು ಮೆಶ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಮಾಡುವಂತೆ ಸರ್ಕ್ಯೂಟ್ಅನ್ನು ಸರಳೀಕರಿಸಬಹುದು ಆದ್ದರಿಂದ ಯಾವ ವಿಧಾನವನ್ನು ತೆಗೆದುಕೊಂಡರೂ ಮೌಲ್ಯವು ಒಂದೇ ಆಗಿರುತ್ತದೆ ಆದರೆ ಮೊದಲು ಇಂಡಕ್ಟರ್ ಪ್ರವಾಹವನ್ನು ಪಡೆಯುವುದು ಯಾವಾಗಲೂ ಉತ್ತಮ ಈಗ ಮೊದಲ ವಿಧಾನದಲ್ಲಿ ಸಮಾನ ಪ್ರತಿರೋಧವು ಇಂಡಕ್ಟರ್ ಟರ್ಮಿನಲ್ಗಳಲ್ಲಿನ ತೆವೆನಿನ್ ಪ್ರತಿರೋಧಕ್ಕೆ ಸಮನಾಗಿರುತ್ತದೆ ಈಗ ನಾವು ಸರ್ಕ್ಯೂಟ್ನಲ್ಲಿ ಅವಲಂಬಿತ ವೋಲ್ಟೇಜ್ ಮೂಲವನ್ನು ಹೊಂದಿರುವುದರಿಂದ ನಾವು ಏನು ಮಾಡಬಹುದು ನಾವು ಒಂದು ವೋಲ್ಟೇಜ್ ಮೂಲವನ್ನು ಬಳಸಬಹುದು ಆ ವೋಲ್ಟೇಜ್ ಮೂಲದ ಮೌಲ್ಯವು 1 ವೋಲ್ಟ್ ಆಗಿದೆ ಎಂದು ನಾವು ಹೇಳುತ್ತೇವೆ ಇಂಡಕ್ಟರ್ ಟರ್ಮಿನಲ್ ಎಬಿಯಲ್ಲಿ ಅದನ್ನು ಮುಂದಿನ ಸ್ಲೈಡ್ನಲ್ಲಿ ತೋರಿಸಲಾಗಿದೆ ಆದ್ದರಿಂದ ನಾವು ಏನು ಮಾಡಿದ್ದೇವೆ ನಾವು ಇಂಡಕ್ಟರ್ಅನ್ನು ಟರ್ಮಿನಲ್ ಎಬಿಯಿಂದ ತೆಗೆದುಹಾಕಿದ್ದೇವೆ ಮತ್ತು ನಾವು 1 ವೋಲ್ಟ್ಗೆ ಸಮಾನವಾದ ಒಂದು ವೋಲ್ಟೇಜ್ ಮೂಲವನ್ನು ಸೇರಿಸಿದ್ದೇವೆ ಈಗ ನಾವು ಸರ್ಕ್ಯೂಟ್ನಲ್ಲಿ ಎರಡು ಮೆಶ್ಗಳನ್ನು ಹೊಂದಿದ್ದೇವೆ ಪ್ರವಾಹ i1 ಮತ್ತು i2 ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂದು ಹೇಳೋಣ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಹರಿಯುತ್ತಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ಎರಡೂ ಮೆಶ್ಗಳಿಗೆ ಕೆವಿಎಲ್ ಸಮೀಕರಣವನ್ನು ಬರೆಯಲು ಪ್ರಯತ್ನಿಸೋಣ ನೀವು ಬರೆಯಬಹುದು ಈಗ ಎರಡನೇ ಲೂಪ್ಗಾಗಿ ನಾವು ಏನು ಬರೆಯಬಹುದು ನಾವು ಬರೆಯಬಹುದು ಆದ್ದರಿಂದ ಇಲ್ಲಿ ಅವಲಂಬಿತ ಪ್ರವಾಹ ಮೂಲದ ಮೌಲ್ಯವು ಆಗಿರುತ್ತದೆ ಆದ್ದರಿಂದ ನಾವು ಇದನ್ನು ಪರಿಹರಿಸುವಾಗ ಪಡೆದಿದ್ದೇವೆ ಈಗ ನಾವು i1 ಮತ್ತು i2ಗಳಲ್ಲಿ ಎರಡು ಸಮೀಕರಣಗಳನ್ನು ಹೊಂದಿದ್ದೇವೆ ನಾವು ಪರಿಹರಿಸಿದರೆ ನಾವು ರ ಮೌಲ್ಯವನ್ನು ಪಡೆಯುತ್ತೇವೆ ಈಗ ನ ದಿಕ್ಕಿಗೆ ವಿರುದ್ಧವಾಗಿರುತ್ತದೆ ಅದು 1 ವೋಲ್ಟ್ ವೋಲ್ಟೇಜ್ ಮೂಲದ ಮೂಲಕ ಹರಿಯುವ ಪ್ರವಾಹದ ಮೌಲ್ಯವಾಗಿದೆ ಆದ್ದರಿಂದ ಮೌಲ್ಯವನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ನಾವು ಅಂಪಿಯರ್ಮೌಲ್ಯವನ್ನು ಪಡೆಯುತ್ತೇವೆ ಈಗ R ಸಮಾನವು ತೆವೆನಿನ್ ಪ್ರತಿರೋಧವನ್ನು ಹೊರತುಪಡಿಸಿ ಬೇರೆ ಏನೂ ಅಲ್ಲ ಮತ್ತು ಅದರ ಮೌಲ್ಯವು ಆಗಿದೆ ಮೌಲ್ಯವು 1 ವೋಲ್ಟ್ ಆಗಿದೆ ಮತ್ತು ನಾವು ಕೇವಲ 3 ಆಂಪಿಯರ್ ಎಂದು ಲೆಕ್ಕ ಹಾಕಿದ್ದೇವೆ ನಾವು ತೆವೆನಿನ್ ಪ್ರತಿರೋಧವನ್ನು 1 ಬೈ 3 ಓಮ್ವಾಗಿ ಪಡೆಯುತ್ತೇವೆ ಈಗ ಸಮಯದ ಸ್ಥಿರತೆಯ ಮೌಲ್ಯ ಯಾವುದು ಸಮಯದ ಸ್ಥಿರ ಮೌಲ್ಯವು L ಬೈ R ಗೆ ಸಮನಾಗಿರುತ್ತದೆ L ನ ಮೌಲ್ಯವನ್ನು 0 5 ಹೆನ್ರಿ ಎಂದು ನೀಡಲಾಗಿದೆ ಆದ್ದರಿಂದ ಅದನ್ನು ಪ್ರಶ್ನೆಯಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಆ ಮೌಲ್ಯವನ್ನು ಮತ್ತು 1 ಬೈ 3 ಓಮ್ ಎಂದು ಲೆಕ್ಕಹಾಕಲಾದ R ಸಮಾನವನ್ನು ನಾವು ಹಾಕೋಣ ಆದ್ದರಿಂದ ಟೌ ನ ಮೌಲ್ಯವು 3 ಬೈ 2 ಸೆಕೆಂಡ್ ಆಗಿರುತ್ತದೆ ಈ ಮೌಲ್ಯವನ್ನು ನಾವು ಪ್ರವಾಹದ ಮೂಲ ಸಮೀಕರಣದಲ್ಲಿ ಹಾಕೋಣ ಆದ್ದರಿಂದ ಆಗಿದೆ ಮತ್ತು ಸಮೀಕರಣದಲ್ಲಿ ನಾವು ಟೌ ಮೌಲ್ಯವನ್ನು ಹಾಕಿದಾಗ ಯಾವುದೇ ಸಮಯ ಟಿಯಲ್ಲಿ ಪ್ರಚೋದಕದ ಮೂಲಕ ಹರಿಯುವ ಪ್ರವಾಹವು ನಮಗೆ ಸಿಗುತ್ತದೆ ಈಗ ನೀವು ಎರಡನೇ ವಿಧಾನವನ್ನು ನೋಡಿದರೆ ನಾವು ಕೆವಿಎಲ್ಅನ್ನು ಸರ್ಕ್ಯೂಟ್ಗೆ ಅನ್ವಯಿಸುತ್ತೇವೆ ಆದ್ದರಿಂದ ನೀವು ಕೆವಿಎಲ್ಅನ್ನು ಸರಳವಾಗಿ ಅನ್ವಯಿಸಿದರೆ ಇಂಡಕ್ಟರ್ ಅನ್ನು ಮತ್ತೆ ಸರ್ಕ್ಯೂಟ್ನಲ್ಲಿ ಸೇರಿಸಿದರೆ ನಂತರ ಸರ್ಕ್ಯೂಟ್ ಮತ್ತೆ ಎರಡು ಮೆಶ್ಗಳನ್ನು ಹೊಂದಿರುತ್ತದೆ ಆ ಪ್ರವಾಹಗಳ ಮೌಲ್ಯವನ್ನು i1 ಮತ್ತು i2 ಎಂದು ತೆಗೆದುಕೊಳ್ಳೋಣ ಲೆಕ್ಕಾಚಾರಗಳು ಮೇಲಿನ ಸ್ಲೈಡ್ಗಳಲ್ಲಿ ತೋರಿಸಿರುವಂತೆ ಇವೆ ಮತ್ತು ನಾವು ವಿಧಾನ 1 ರಲ್ಲಿ ಪಡೆದ ಉತ್ತರವನ್ನೇ ಪಡೆಯುತ್ತೇವೆ ಆದ್ದರಿಂದ ನೀವು ಕಿರ್ಚಾಫ್ ವೋಲ್ಟೇಜ್ ನಿಯಮವನ್ನು ನೇರವಾಗಿ ಸರ್ಕ್ಯೂಟ್ಗೆ ಬಳಸಿದರೂ ಅಥವಾ ನೀವು ತೆವೆನಿನ್ ಪ್ರಮೇಯವನ್ನು ಬಳಸಿದರೂ ನೀವು ಅದೇ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ನಾವು i ಮೌಲ್ಯವನ್ನು ಹೊಂದಿದ್ದೇವೆ ಮುಂದಿನ ಕಾರ್ಯವೆಂದರೆ ನಾವು v ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಹೊರತುಪಡಿಸಿ ಬೇರೆ ಏನೂ ಅಲ್ಲ ಆದ್ದರಿಂದ ಇಂಡಕ್ಟರ್ನಾದ್ಯಂತ ಇರುವ ವೋಲ್ಟೇಜ್ವು L di byಬೈ dt ಆಗಿರುತ್ತದೆ ನಾವು ಇಂಡಕ್ಟರ್ ಎಲ್ ಮೌಲ್ಯವನ್ನು ನಂತರ ಐ ನಾಟ್ ನ ಆರಂಭಿಕ ಮೌಲ್ಯವನ್ನು ಹಾಕಬಹುದು ಏಕೆಂದರೆ It ಅನ್ನು ಡಿಫೇರೆನ್ಶಿಯೆಟ್ ಮಾಡಿದಾಗ ನೀವು di ಬೈ dt ಮೌಲ್ಯವನ್ನು ಪಡೆಯುತ್ತೀರಿ ಇದು 0 5 ಮೈನಸ್ ಐ ನಾಟ್ ನ ಮೌಲ್ಯ ಇಂಟು ಮೈನಸ್ 2 ಬೈ 3 ಇಂಟು ಈ ಟು ದ ಪವರ್ ಮೈನಸ್ 2t ಬೈ 3 ಆಗುತ್ತದೆ ಆದ್ದರಿಂದ ನೀವು ವೋಲ್ಟೇಜ್ V ಯ ಮೌಲ್ಯವನ್ನು ಮೈನಸ್ 10 ಬೈ 3 ಇಂಟು ಈ ಟು ದ ಪವರ್ ಮೈನಸ್ 2t ಬೈ 3 ವೋಲ್ಟ್ಸ್ ಪಡೆಯುತ್ತೀರಿ ಈಗ ಇಂಡಕ್ಟರ್ ಮತ್ತು 2 ಓಮ್ ರೆಸಿಸ್ಟರ್ಗಳು ಸಮಾನಾಂತರವಾಗಿರುವುದರಿಂದ ಅಂದರೆ ಇಂಡಕ್ಟರ್ನಾದ್ಯಂತ ಬರುವ ವೋಲ್ಟೇಜ್ ಏನೇ ಇರಲಿ ಅದು 2 ಓಮ್ ರೆಸಿಸ್ಟರ್ನಾದ್ಯಂತ ಬರುವ ಅದೇ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ನಾವು ಪ್ರವಾಹ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದರಲ್ಲಿ ನೀವು ತೆವೆನಿನ್ ಸಮಾನ ಅಥವಾ ಮೆಶ್ ವಿಶ್ಲೇಷಣಾ ವಿಧಾನವನ್ನು ಬಳಸಬಹುದು ಕಿರ್ಚಾಫ್ ವೋಲ್ಟೇಜ್ ನಿಯಮವನ್ನು ಬಳಸಿಕೊಂಡು ನೀವು ಅಂತಿಮವಾಗಿ ಅದೇ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಇಂದು ನಮ್ಮ ಆರ್ಎಲ್ ಸರ್ಕ್ಯೂಟ್ ಅಧಿವೇಶನವನ್ನು ಮುಚ್ಚುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಸರ್ಕ್ಯೂಟ್ನ ವಿಶ್ಲೇಷಣೆಗೆ ಅಗತ್ಯವಿರುವ ವಿವಿಧ ಮೂಲಗಳ ಬಗ್ಗೆ ಚರ್ಚಿಸುತ್ತೇವೆ ಆದ್ದರಿಂದ ನೀವು ನಿರ್ದಿಷ್ಟ ವಿದ್ಯುತ್ ಸರ್ಕ್ಯೂಟ್ಅನ್ನು ನೋಡಿದರೆ ನಾವು ವೋಲ್ಟೇಜ್ ಅಥವಾ ಪ್ರವಾಹದ ಮೂಲವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನೀವು ವೋಲ್ಟೇಜ್ ಅಥವಾ ಪ್ರವಾಹ ಮೂಲವನ್ನು ಅನ್ವಯಿಸಿದಾಗ ಅವುಗಳನ್ನು ಇದ್ದಕ್ಕಿದ್ದಂತೆ ಸರ್ಕ್ಯೂಟ್ಗೆ ಅನ್ವಯಿಸಲಾಗಿದೆ ಆದ್ದರಿಂದ ನಾವು ಮೂಲದ ಒಂದು ಹಂತದ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಅದು ನಾವು ಅಧ್ಯಯನ ಮಾಡುವ ಒಂದು ಪ್ರಮುಖ ವಿಧದ ಮೂಲವಾಗಿದೆ ಮತ್ತು ವಿದ್ಯುತ್ ಸರ್ಕ್ಯೂಟ್ನಲ್ಲಿ ಉಲ್ಬಣಗಳು ಬಂದಾಗ ನಾವು ಸರ್ಕ್ಯೂಟ್ನಲ್ಲಿ ಮತ್ತೊಂದು ರೀತಿಯ ಪಲ್ಸ್ಅನ್ನು ಪಡೆಯುತ್ತೇವೆ ಅದನ್ನು ಪಲ್ಸ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಗಣಿತದ ಕ್ರಿಯೆಯ ಸಹಾಯದಿಂದ ನಾವು ಆ ನಿರ್ದಿಷ್ಟ ಘಟನೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ ಎಂದು ನೋಡುತ್ತೇವೆ ಏಕೆಂದರೆ ನಮ್ಮ ವಿದ್ಯುತ್ ಸರ್ಕ್ಯೂಟ್ನ ವಿಶ್ಲೇಷಣೆಗೆ ಈ ಎರಡು ಅಗತ್ಯವಿರುತ್ತದೆ ಆದ್ದರಿಂದ ನಾವು ಅವೆರಡನ್ನೂ ಗಣಿತದ ಪದದಲ್ಲಿ ಹೇಗೆ ಪ್ರತಿನಿಧಿಸುತ್ತೇವೆ ಎಂದು ನೋಡುತ್ತೇವೆ ತದನಂತರ ನಾವು ಅವೆರಡನ್ನೂ ವಿವಿಧ ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ಗಳಲ್ಲಿ ಅನ್ವಯಿಸುತ್ತೇವೆ ಮತ್ತು ಸ್ಟೆಪ್ಪರ್ ಇಂಪಲ್ಸ್ ಪ್ರಕಾರದ ಮೂಲಗಳನ್ನು ಸರ್ಕ್ಯೂಟ್ಗೆ ಅನ್ವಯಿಸಿದಾಗ ಅವು ಹೇಗೆ ವರ್ತಿಸುತ್ತವೆ ಎಂಬುದನ್ನು ನೋಡುತ್ತೇವೆ ಧನ್ಯವಾದಗಳು